ನಮಸ್ಕಾರ ವಸಾಹತೋತ್ತರ ಸಾಹಿತ್ಯದ ಈ ಕೊನೆಯ ಉಪನ್ಯಾಸಕ್ಕೆ ಸ್ವಾಗತ ಈಗ ಹಿಂದಿನ ಹತ್ತೊಂಬತ್ತು ಉಪನ್ಯಾಸಗಳು ನಿಮಗೆ ತಿಳಿಸಿರಬೇಕು ವಸಾಹತೋತ್ತರ ಸಾಹಿತ್ಯದ ಅಧ್ಯಯನಗಳ ಮನೋಭಾವ ಯಾವಾಗಲೂ ವಿಮರ್ಶಿಸುವ ಪ್ರಶ್ನೆಸುವ ಮತ್ತು ಯಾವುದನ್ನು ಮುಖ್ಯವಾಹಿನಿಯೆಂದು ಆಧಿಪತ್ಯವೆಂದು ಪರಿಗಣಿಸಲಾಗಿದೆ ಮತ್ತು ಸ್ಥಾಪಿತವಾದದ್ದನ್ನು ಕೆಡವಬೇಕೆಂಬ ಬಯಕೆಯನ್ನು ಬಲವಾಗಿ ಒಳಗೊಂಡಿತ್ತು ಈಗ ಎಡ್ವರ್ಡ್ ಸೈಡ್ ಅವರ ಪ್ರಮುಖ ಪಠ್ಯ ಓರಿಯಂಟಲಿಸಂ ಇದು 1978 ರಲ್ಲಿ ಮೊದಲು ಪ್ರಕಟವಾಯಿತು ಪ್ರಕಟವಾಗಿ ಸುಮಾರು ನಲವತ್ತು ವರ್ಷಗಳಾಗಿದೆ ಮತ್ತು ಈ ನಾಲ್ಕು ದಶಕಗಳಲ್ಲಿ ಸೈಡ್ ಅವರ ಪಠ್ಯವು ಅಸ್ತಿತ್ವಕ್ಕೆ ಬಂದ ಸಮಯದ ನಂತರ ವಸಾಹತೋತ್ತರ ಅಧ್ಯಯನ ಕ್ಷೇತ್ರ ಸ್ವತಃ ಶೈಕ್ಷಣಿಕ ಸ್ಥಾಪನೆಯ ಭಾಗವಾಗಿದೆ ಮತ್ತು ಇಂದು ಹೆಚ್ಚಿನ ಮಟ್ಟಿಗೆ ಇದು ಮಾನವಿಕ ವಿಭಾಗದಲ್ಲಿ ಮುಖ್ಯವಾಹಿನಿಯ ಪ್ರವಚನವನ್ನು ರೂಪಿಸುತ್ತದೆ ಆದ್ದರಿಂದ ಈ ಉಪನ್ಯಾಸದಲ್ಲಿ ವಸಾಹತೋತ್ತರ ಅಧ್ಯಯನ ಕ್ಷೇತ್ರಕ್ಕೆ ವಿಮರ್ಶಾತ್ಮಕ ಕಳಚುವಿಕೆಯ ಮನೋಭಾವವನ್ನು ಅನ್ವಯಿಸಲು ನಾನು ಪ್ರಯತ್ನಿಸುತ್ತೇನೆ ಮತ್ತು ಹಾಗೆ ಮಾಡುವ ಮೂಲಕ ನಾವು ಹೊಸ ದೃಷ್ಟಿಕೋನವನ್ನು ಗಳಿಸುವಲ್ಲಿ ಯಶಸ್ವಿಯಾದರೆ ನಾವು ಹೊಸ ಸೈದ್ಧಾಂತಿಕ ನೆಲಕ್ಕೆ ಹೊಸ ವಿಮರ್ಶಾತ್ಮಕ ನೆಲಕ್ಕೆ ಕರೆದೊಯ್ಯಲು ನಾನು ಪ್ರಯತ್ನಿಸುತ್ತೇನೆ ಮತ್ತು ಕಂಡುಹಿಡಿಯುತ್ತೇನೆ ಈಗ ನೀವು ಗಮನಿಸಿರಬಹುದು ಈ ಉಪನ್ಯಾಸದ ಶೀರ್ಷಿಕೆ ವಸಾಹತೋತ್ತರ ಭವಿಷ್ಯಗಳು ಆದರೆ ವಸಾಹತೋತ್ತರ ಅಧ್ಯಯನದ ಕೆಲವು ವಿಮರ್ಶಕರ ಪ್ರಕಾರ ಈ ಕ್ಷೇತ್ರಕ್ಕೆ ಯಾವುದೇ ಭವಿಷ್ಯವಿಲ್ಲ ವಾಸ್ತವವಾಗಿ ವಸಾಹತೋತ್ತರ ಅಧ್ಯಯನಗಳ ಈ ಸಾವನ್ನು ವಸಾಹತೋತ್ತರ ಅಧ್ಯಯನಗಳ ಕ್ಷೇತ್ರದಲ್ಲಿನ ಪವಿತ್ರ ತ್ರಿಮೂರ್ತಿಗಳಲ್ಲಿ ಒಬ್ಬರೆಂದು ಪರಿಗಣಿಸಲಾಗಿರುವ ಗಾಯತ್ರಿ ಚಕ್ರವರ್ತಿ ಸ್ಪಿವಾಕ್ ಘೋಷಿಸಿದ್ದಾರೆ ಮತ್ತು ಸ್ಪಿವಾಕ್ 2013 ರಲ್ಲಿ ವಸಾಹತೋತ್ತರ ಸಾಹಿತ್ಯವನ್ನು ಹಿಂದಿನದಕ್ಕೆ ಹೋಲಿಸಿದ್ದಾರೆ ಅವರನ್ನು ಉಲ್ಲೇಖಿಸಲು ಸ್ಪಿವಾಕ್ ಅವರು ವಸಾಹತೋತ್ತರ ಕುರಿತಾಗಿ ವಸಾಹತೋತ್ತರ ಹಿಂದಿನ ದಿನದು ಇಂದಿನದಲ್ಲ ಎಂದು ನಾನು ಭಾವಿಸುತ್ತೇನೆ ಈ ರೀತಿ ಹೇಳಿದ್ದಾರೆ ಆದ್ದರಿಂದ ಅವರು ಸ್ಪಷ್ಟವಾಗಿ ತಮ್ಮನ್ನು ವಸಾಹತೋತ್ತರದಿಂದ ದೂರವಿರಿಸಲು ಪ್ರಯತ್ನಿಸುತ್ತಿದ್ದಾರೆ ಅವರ ಹೆಸರಿನೊಂದಿಗೆ ವಸಾಹತೋತ್ತರ ಈಗ ಸಮಾನಾರ್ಥಕವಾಗಿದೆ ಆದರೂ ಸ್ಪಿವಾಕ್ ತ್ಯಜಿಸಿದ ನಂತರವೂ ವಸಾಹತೋತ್ತರ ಎಂಬ ಪದವು ನಿಯಮಿತವಾಗಿ ಅಕಾಡೆಮಿಕ್ ಜರ್ನಲ್ಸ್ ಮೊನೊಗ್ರಾಫ್ಸ್Academic Journal's Monographs ಮತ್ತು ಯೂನಿವರ್ಸಿಟಿ ಕೋರ್ಸ್ಗಳ ಶೀರ್ಷಿಕೆಗಳಲ್ಲಿ ಕಾಣಿಸಿಕೊಳ್ಳುತ್ತಲೇ ಇರುತ್ತದೆ ನಮ್ಮ ಕೋರ್ಸ್ ವಸಾಹತೋತ್ತರ ಸಾಹಿತ್ಯ ಸಹ ಅದಕ್ಕೆ ಸಂಬಂಧಿಸಿದ್ದಾಗಿದೆ ಸ್ಪಿವಾಕ್ 2013 ರಲ್ಲಿ ವಸಾಹತೋತ್ತರದ ಅಂತ್ಯವನ್ನು ಘೋಷಿಸಿದ್ದರು ವಾಸ್ತವವಾಗಿ ನಾನು ಸ್ಪಿವಾಕ್ ಅವರ ಉದ್ಧರಣವನ್ನು ಎರವಲು ಪಡೆದ ಪುಸ್ತಕವೆಂದರೆ ಅನಿಯಾ ಲೂಂಬಾ ಅವರ ವಸಾಹತೋತ್ತರ ಅಧ್ಯಯನ ಕ್ಷೇತ್ರಕ್ಕೆ ಅವರ ಪ್ರಸಿದ್ಧ ಪರಿಚಯ ಪುಸ್ತಕ "ಕೊಲೊನಿಯಲ್ಪೋಸ್ಟ್ಲೋನಿಯಲ್Colonialpostcolonial" ಎಂಬ ಶೀರ್ಷಿಕೆಯ ಪುಸ್ತಕದಿಂದ ಈ ಪುಸ್ತಕವು ಅದರ ಪ್ರಕಟಣೆಯ 17 ವರ್ಷಗಳ ನಂತರ ಮೂರನೇ ಆವೃತ್ತಿ 2015 ರಲ್ಲಿ ಪ್ರಕಟವಾಯಿತು ಮತ್ತು ಪರಿಚಯಾತ್ಮಕ ಕೈಪಿಡಿಗಳು ಮತ್ತು ವಸಾಹತೋತ್ತರ ಸಾಹಿತ್ಯ ಅಧ್ಯಯನಗಳ ಅಕಾಡೆಮಿಕ್ ಕೋರ್ಸ್ ಗಳಿಗೆ ಇಂತಹ ನಿರಂತರ ಬೇಡಿಕೆಯು ಈ ಕ್ಷೇತ್ರವು ಸ್ಪಷ್ಟವಾಗಿ ಸಾಯುವದರಿಂದ ದೂರವಿದೆ ಎಂದು ತೋರಿಸುತ್ತದೆ ವಸಾಹತೋತ್ತರದ ಅಂತ್ಯದ ಪ್ರತಿ ಘೋಷಣೆಯೊಂದಿಗೆ ಈ ಕ್ಷೇತ್ರವು ಬಲಶಾಲಿಯಾಗಿದೆ ಎಂದು ಒಬ್ಬರು ವಾದಿಸಬಹುದು ಮತ್ತು ವಸಾಹತೋತ್ತರದ ಸಾವಿನ ಪ್ರತಿ ಪ್ರಕಟಣೆಯು ವಸಾಹತೋತ್ತರ ಎಂಬ ಶೀರ್ಷಿಕೆಯನ್ನು ಹೊಂದಿರುವ ಹೆಚ್ಚಿನ ಅಧ್ಯಯನಗಳಿಗೆ ಕಾರಣವಾಗಿದೆ ಹೀಗಿರುವಾಗ ಆಗಾಗ್ಗೆ ಅಂತ್ಯವಾಗಿದೆ ಎಂದು ಘೋಷಿಸಲ್ಪಟ್ಟಿದ್ದರೂ ಸಹ ವಸಾಹತೋತ್ತರ ಅಧ್ಯಯನಗಳು ಅಕಾಡೆಮಿಕ್ ಒಳಗೆ ಬಲವಾದ ಉಪಸ್ಥಿತಿಯೊಂದಿಗೆ ಉಳಿದಿವೆ ಒಳ್ಳೆಯದು ವಸಾಹತೋತ್ತರ ಅಧ್ಯಯನಗಳ ಅಂತ್ಯದ ಪ್ರಕಟಣೆಗಳು ಈ ಶೈಕ್ಷಣಿಕ ಕ್ಷೇತ್ರದ ಮೂಲ ಆವರಣವಾಗಿ ವಿಮರ್ಶಾತ್ಮಕ ಧ್ವನಿಗಳಿಂದ ಪರಿಗಣಿಸಲ್ಪಟ್ಟಿರುವ ಆಳವಾದ ಅನುಮಾನಗಳು ಮತ್ತು ಪ್ರಶ್ನೆಗಳಿಂದ ವಾಸ್ತವವಾಗಿ ತಿಳಿಸಲ್ಪಡುತ್ತವೆ ಆದರೂ ಈ ಪ್ರಶ್ನೆಗಳು ಮತ್ತು ಅನುಮಾನಗಳು ವಸಾಹತೋತ್ತರ ಅಧ್ಯಯನಗಳನ್ನು ಅಪ್ರಸ್ತುತಗೊಳಿಸುವುದಕ್ಕಿಂತ ಹೆಚ್ಚಾಗಿ ಕೇವಲ ಸಹಾಯ ಮಾಡುತ್ತವೆ ಅಥವಾ ಇಲ್ಲಿಯವರೆಗೆ ಸಹಾಯ ಮಾಡಿವೆ ಹೊಸ ಸ್ವರೂಪಗಳಾಗಿ ರೂಪಾಂತರಗೊಳ್ಳುತ್ತವೆ ವಾಸ್ತವವಾಗಿ ವಸಾಹತೋತ್ತರ ಅಧ್ಯಯನಗಳು ರೂಪಾಂತರಗೊಳ್ಳುವ ಸಾಮರ್ಥ್ಯದಿಂದಾಗಿ ಅಂತ್ಯವಾಗಲಿಲ್ಲ ಇದು ಇಲ್ಲಿಯವರೆಗೆ ತೋರಿಸಿದೆ ಮತ್ತು ಇದು ಸಹಜವಾಗಿ ವಸಾಹತೋತ್ತರ ಅಧ್ಯಯನ ಕ್ಷೇತ್ರಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಪದವನ್ನು ಅಸ್ಪಷ್ಟತೆ ಸುತ್ತುವರೆದಿದೆ ಈಗ ನನ್ನ ಹಿಂದಿನ ಎಲ್ಲಾ ಉಪನ್ಯಾಸಗಳಲ್ಲಿ ವಸಾಹತೋತ್ತರ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿವಿಧ ಪದಗಳನ್ನು ಸುತ್ತುವರೆದಿರುವ ಈ ಅಸ್ಪಷ್ಟತೆಯನ್ನು ತೆಗೆದುಹಾಕಲು ನಾನು ಪ್ರಯತ್ನಿಸಿದೆ ಇದರಿಂದಾಗಿ ನೀವು ವಿದ್ಯಾರ್ಥಿಯಾಗಿ ಹೆಚ್ಚು ಸ್ಪಷ್ಟ ದೃಷ್ಟಿಕೋನವನ್ನು ಹೊಂದಬಹುದು ಆದರೆ ಈ ಉಪನ್ಯಾಸದಲ್ಲಿ ಹಿಂದಿನ ಉಪನ್ಯಾಸಗಳಲ್ಲಿ ನಾನು ಉದ್ದೇಶಪೂರ್ವಕವಾಗಿ ಬಿಟ್ಟುಹೋದ ಅಥವಾ ಉದ್ದೇಶಪೂರ್ವಕವಾಗಿ ತೆಗೆದುಹಾಕಲು ಪ್ರಯತ್ನಿಸಿದ ಕೆಲವು ಅಸ್ಪಷ್ಟತೆಯನ್ನು ನಾನು ಮುನ್ನೆಲೆಗೆ ತರುತ್ತೇನೆ ಮತ್ತು ನಾನು ಇದನ್ನು ಮಾಡುತ್ತೇನೆ ಏಕೆಂದರೆ ವಸಾಹತೋತ್ತರ ಅಧ್ಯಯನಗಳ ಸಂಭವನೀಯ ಭವಿಷ್ಯವನ್ನು ಅರ್ಥಮಾಡಿಕೊಳ್ಳಲು ಮಾಡುತ್ತೇನೆ ಅಸ್ಪಷ್ಟತೆಯ ಈ ವಲಯಗಳು ಎತ್ತಿ ಹಿಡಿಯುವ ಪರಿವರ್ತಕ ಸಾಧ್ಯತೆಗಳ ಬಗ್ಗೆ ನಾವು ಏನನ್ನಾದರೂ ತಿಳಿದುಕೊಳ್ಳಬೇಕು ಆದ್ದರಿಂದ ವಸಾಹತೋತ್ತರ ಎಂಬ ಪದದೊಂದಿಗೆ ನಮ್ಮ ವಿಚಾರಣೆಯನ್ನು ಪ್ರಾರಂಭಿಸೋಣ ನಾನು ನಿಮಗಾಗಿ ವಸಾಹತೋತ್ತರ ಎಂಬ ಪದವನ್ನು ವ್ಯಾಖ್ಯಾನಿಸಲು ಪ್ರಯತ್ನಿಸುತ್ತಿದ್ದ ಈ ಸರಣಿಯ ಆರಂಭಿಕ ಉಪನ್ಯಾಸಗಳಿಗೆ ನೀವು ಹಿಂತಿರುಗಿದರೆ ನೀವು ಅದನ್ನು ನೋಡುತ್ತೀರಿ ನಾನು ವಸಾಹತೋತ್ತರ ಅಥವಾ ವಸಾಹತುಶಾಹಿ ಎಂಬ ಪದದ ಅರ್ಥವನ್ನು ನಿರ್ದಿಷ್ಟ ರೀತಿಯಲ್ಲಿ ಸೀಮಿತಗೊಳಿಸಿದ್ದೇನೆ 16 ನೇ ಶತಮಾನದಿಂದ ಕೆಲವು ಯುರೋಪಿಯನ್ ರಾಷ್ಟ್ರಗಳು ಪ್ರಾರಂಭಿಸಿದ ವಸಾಹತುಶಾಹಿಯ ಸ್ವರೂಪವನ್ನು ಮಾತ್ರ ಗಣನೆಗೆ ತೆಗೆದುಕೊಳ್ಳಲು ನಾನು ವಸಾಹತುಶಾಹಿ ಪದದ ಅರ್ಥವನ್ನು ಸೀಮಿತಗೊಳಿಸಿದ್ದೇನೆ ನಾನು ಈ ಪದದ ಅರ್ಥವನ್ನು ಸೀಮಿತಗೊಳಿಸಿದ್ದೇನೆ ವಸಾಹತುಶಾಹಿಯ ಸ್ವರೂಪವನ್ನು ಮಾತ್ರ ಗಣನೆಗೆ ತೆಗೆದುಕೊಳ್ಳುತ್ತೇನೆ ಇದು ಬಂಡವಾಳಶಾಹಿಯ ಲಾಭಗಳಿಸುವ ಕಡ್ಡಾಯಗಳಿಂದ ನಡೆಸಲ್ಪಡುತ್ತದೆ ಈಗ ವಸಾಹತುಶಾಹಿಯನ್ನು ವ್ಯಾಖ್ಯಾನಿಸಬೇಕಾದರೆ ಒಂದು ಗುಂಪಿನ ಜನರ ಭೂಮಿಯನ್ನು ಮತ್ತು ಸಂಪನ್ಮೂಲಗಳನ್ನು ಬಲವಂತವಾಗಿ ಆಕ್ರಮಿಸಿಕೊಳ್ಳುವುದು ಎಂದಾಗಿದೆ ಅಂತಹ ಚಟುವಟಿಕೆಗಳು ಮಾನವ ಇತಿಹಾಸದಲ್ಲಿ ಅನಾದಿ ಕಾಲದಿಂದಲೂ ನಡೆಯುತ್ತಿವೆ ಮತ್ತು ಆದ್ದರಿಂದ 16 ನೇ ಶತಮಾನವನ್ನು ವಸಾಹತುಶಾಹಿಯ ಆರಂಭಿಕ ಸಮಯವೆಂದು ನಿರ್ಧರಿಸುವುದು ಅನಿಯಂತ್ರಿತವಾಗಿದೆ ಆದರೆ ನನ್ನ ಆರಂಭಿಕ ಉಪನ್ಯಾಸಗಳ ಗುಂಪಿನಲ್ಲಿ ಈ ಅನಿಯಂತ್ರಿತತೆಗೆ ನಾನು ನಿಮ್ಮನ್ನು ಎಚ್ಚರಿಸಿದ್ದೇನೆ ನಾನು ನಿಮಗೆ ಎಚ್ಚರಿಕೆ ನೀಡದಿರುವುದು ವಸಾಹತುಶಾಹಿ ಎಂಬ ಪದದ ಬಳಕೆಯನ್ನು ನಾನು ಸೀಮಿತಗೊಳಿಸುವ ಇನ್ನೊಂದು ಮಾರ್ಗವಾಗಿದೆ ಮತ್ತು ನಾನು ಈ ಬಗ್ಗೆ ಇತರ ಅನಿಯಂತ್ರಿತ ರೀತಿಯಲ್ಲಿ ಮಾತನಾಡಲಿದ್ದೇನೆ ಪ್ರವಚನದ ಸಮಯದಲ್ಲಿ ವಸಾಹತುಶಾಹಿ ಪದದ ಬಳಕೆಯನ್ನು ನಾನು ಸೀಮಿತಗೊಳಿಸಿದ್ದೇನೆ ಆದರೆ ನಾನು ಈವರೆಗೆ ಅದರ ಬಗ್ಗೆ ಮಾತನಾಡಲಿಲ್ಲ ಆದ್ದರಿಂದ ಇದು ಒಂದು ರೀತಿ ಬೆಕ್ಕನ್ನು ಚೀಲದಿಂದ ಹೊರಬರಲು ಬಿಡುವುದು ಈಗಲೂ ಸಹ ನಾವು ವಸಾಹತುಶಾಹಿಯ ಬಗೆಗಿನ ನಮ್ಮ ತಿಳುವಳಿಕೆಯನ್ನು 16 ನೇ ಶತಮಾನದ ನಂತರದ ವಿದ್ಯಮಾನವೆಂದು ಸೀಮಿತಗೊಳಿಸಿದರೆ ಈ ಅವಧಿಯು ವಿವಿಧ ಯುರೋಪಿಯನ್ ದೇಶಗಳಿಂದ ವಿವಿಧ ರೀತಿಯ ವಸಾಹತುಶಾಹಿಗೆ ಸಾಕ್ಷಿಯಾಗಿದೆ ಎಂದು ನೀವು ತಿಳಿಯುವಿರಿ ಆದ್ದರಿಂದ ಉದಾಹರಣೆಗೆ ಪೆರುವಿನ 16 ನೇ ಶತಮಾನದ ಸ್ಪ್ಯಾನಿಷ್ ವಸಾಹತುಶಾಹಿ 18 ನೇ ಶತಮಾನದ ಭಾರತದ ಬ್ರಿಟಿಷ್ ವಸಾಹತುಶಾಹಿಗಿಂತ ಗಮನಾರ್ಹವಾಗಿ ಭಿನ್ನವಾಗಿತ್ತು ಇದು ಮತ್ತೆ 20 ನೇ ಶತಮಾನದ ಇಥಿಯೋಪಿಯಾದ ಇಟಾಲಿಯನ್ ವಸಾಹತುಶಾಹಿಗಿಂತ ಬಹಳ ಭಿನ್ನವಾಗಿತ್ತು ಆದರೂ ನಿಮಗೆ ತಿಳಿದಿರುವಂತೆ ಈ ಪಠ್ಯದಲ್ಲಿ ನಾವು ವಸಾಹತುಶಾಹಿಯನ್ನು ಉಲ್ಲೇಖಿಸಿದಾಗಲೆಲ್ಲಾ ನಾವು ಈ ವೈವಿಧ್ಯತೆಯನ್ನು ಕಡೆಗಣಿಸಿದ್ದೇವೆ ಮತ್ತು ವಸಾಹತುಶಾಹಿಯನ್ನು ಸೂಚ್ಯವಾಗಿ ಅರ್ಥಮಾಡಿಕೊಂಡಿದ್ದೇವೆ ಅಂದರೆ ಕೇವಲ ಬ್ರಿಟಿಷ್ ವಸಾಹತುಶಾಹಿ ಭಾರತೀಯ ಉಪಖಂಡ ಆಫ್ರಿಕಾ ಮತ್ತು ಕೆರಿಬಿಯನ್ ದ್ವೀಪಗಳಂತಹ ಸ್ಥಳಗಳು ಈಗ ವಸಾಹತುಶಾಹಿ ಎಂಬ ಪದದ ಅಂತಹ ಅಸ್ಪಷ್ಟ ಮತ್ತು ಪಕ್ಷಪಾತದ ಬಳಕೆಯು ಇದು ನಿಜಕ್ಕೂ ಅವಿಭಾಜ್ಯವಾಗಿದೆ ನಾನು ನೀಡಿದ ಈ ಉಪನ್ಯಾಸಗಳಲ್ಲೂ ಮತ್ತು ವಸಾಹತೋತ್ತರ ಅಧ್ಯಯನ ಕ್ಷೇತ್ರದಲ್ಲಿ ಅವಿಭಾಜ್ಯವಾಗಿದೆ ಎಡ್ವರ್ಡ್ ಸೈಡ್ ತನ್ನ ಓರಿಯಂಟಲಿಸಂ ನಲ್ಲಿ ಫ್ರೆಂಚ್ ವಸಾಹತುಶಾಹಿಯ ಸನ್ನಿವೇಶ ಮತ್ತು ಫ್ರೆಂಚ್ ವಸಾಹತು ಪ್ರವಚನದ ಬಗ್ಗೆ ವ್ಯಾಪಕವಾಗಿ ಮಾತನಾಡಿದ್ದಾನೆ ಈಗ 2014 ರಲ್ಲಿ ಪ್ರಕಟವಾದ "ಫ್ರಾಂಕೋಫೋನ್ ಪೋಸ್ಟ್ಕೊಲೊನಿಯಲ್ ಸ್ಟಡೀಸ್" ಎಂಬ ಪುಸ್ತಕದ ಪರಿಚಯದಲ್ಲಿ ಸಂಪಾದಕರಾದ ಚಾರ್ಲ್ಸ್ ಫೋರ್ಸ್ಡಿಕ್ ಮತ್ತು ಡೇವಿಡ್ ಮರ್ಫಿ ಈ ಆಂಗ್ಲೋಫೋನ್ ಪಕ್ಷಪಾತವನ್ನು ಗಮನಿಸಿ ಫ್ರೆಂಚ್ ಅಥವಾ ವಸಾಹತೋತ್ತರ ಫ್ರಾಂಕೋಫೋನ್ ಅಂಶಗಳಿಗೆ ಹೆಚ್ಚಿನ ಮಹತ್ವ ನೀಡಲು ಇದು ಕಾರಣವಾಯಿತು ಎಂದು ಉಲ್ಲೇಖಿಸಿದ್ದಾರೆ ಈಗ ಇದು ನಿಜಕ್ಕೂ ವಿಮರ್ಶೆಯ ಒಂದು ಪ್ರಮುಖ ಭಾಗವಾಗಿದೆ ವಸಾಹತೋತ್ತರ ಅಧ್ಯಯನ ಕ್ಷೇತ್ರದೊಳಗೆ ವಸಾಹತುಶಾಹಿ ಎಂಬ ಪದದ ತಿಳುವಳಿಕೆ ಆದರೆ ಈ ಟೀಕೆ ವಸಾಹತೋತ್ತರ ಅಪ್ರಸ್ತುತವಾಗಿದೆ ಎಂದು ಹೇಳಿಲ್ಲ ಆದ್ದರಿಂದ ಟೀಕೆಗಳ ಹೊರತಾಗಿಯೂ 1500 ರಿಂದ 1950 ನಡುವೆ ಅಸ್ತಿತ್ವದಲ್ಲಿದ್ದ ವಿವಿಧ ರೀತಿಯ ಯುರೋಪಿಯನ್ ವಸಾಹತುಶಾಹಿಯ ಸಂಕೀರ್ಣತೆ ಮತ್ತು ವೈವಿಧ್ಯತೆಯ ಬಗ್ಗೆ ಸುಳಿವು ಇಲ್ಲ ವಸಾಹತೋತ್ತರ ಕ್ಷೇತ್ರ ಇಂದಿಗೂ ಅಪ್ರಸ್ತುತವಾಗಿಲ್ಲ ವಾಸ್ತವವಾಗಿ ಈ ಕ್ಷೇತ್ರವು ತನ್ನನ್ನು ತಾನೇ ಮಾರ್ಪಡಿಸಿಕೊಂಡಿದೆ ಈಗ ವಿವಿಧ ರೀತಿಯ ವಸಾಹತೋತ್ತರವನ್ನು ಒಳಗೊಂಡಿದೆ ಆದ್ದರಿಂದ ನಾವು ಇಂದು ವಸಾಹತೋತ್ತರ ಬಗ್ಗೆ ಮಾತನಾಡುವಾಗ ನಾವು ಕೇವಲ ಆಂಗ್ಲೋಫೋನ್ ವಸಾಹತೋತ್ತರ ಅಧ್ಯಯನಗಳ ಬಗ್ಗೆ ಮಾತನಾಡುವುದಿಲ್ಲ ಆದರೆ ನಾವು ಏಕಕಾಲದಲ್ಲಿ ಫ್ರಾಂಕೋಫೋನ್ ವಸಾಹತೋತ್ತರ ಅಧ್ಯಯನಗಳ ಬಗ್ಗೆ ಅಥವಾ ಲುಸೊಫೋನ್ ವಸಾಹತೋತ್ತರ ಅಧ್ಯಯನಗಳ ಬಗ್ಗೆ ಮಾತನಾಡುತ್ತೇವೆ ಮತ್ತು ವಸಾಹತೋತ್ತರ ಅಧ್ಯಯನಗಳ ಈ ವಿಭಿನ್ನ ರೀತಿಯ ಎಳೆಗಳು ವಿವಿಧ ರೀತಿಯ ವಸಾಹತುಶಾಹಿ ಅನುಭವಗಳು ಮತ್ತು ವಸಾಹತುಶಾಹಿ ಪರಂಪರೆಗಳ ಮೇಲೆ ಕೇಂದ್ರೀಕರಿಸುತ್ತವೆ ವಿವಿಧ ಯುರೋಪಿಯನ್ ವಸಾಹತುಶಾಹಿ ಶಕ್ತಿಗಳು ಪ್ರಪಂಚದ ವಿವಿಧ ಭಾಗಗಳನ್ನು ಅವರು ವಸಾಹತುವನ್ನಾಗಿ ಮಾಡಿಕೊಂಡಿದ್ದರು ಮತ್ತು ನೀವು ನೋಡುವಂತೆ ವಸಾಹತೋತ್ತರ ಎಂಬ ಪದವು ಚಾರ್ಲ್ಸ್ ಫೋರ್ಸ್ಡಿಕ್ ಮತ್ತು ಡೇವಿಡ್ ಮರ್ಫೀಸ್ ಪುಸ್ತಕದ ಶೀರ್ಷಿಕೆಯಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ ಇದು ಈಗಿನ ವಸಾಹತೋತ್ತರ ಅಧ್ಯಯನಗಳ ಕ್ಷೇತ್ರವನ್ನು ಟೀಕಿಸುತ್ತದೆ ಆದ್ದರಿಂದ ಚಾರ್ಲ್ಸ್ ಫೋರ್ಸ್ಡಿಕ್ ಮತ್ತು ಡೇವಿಡ್ ಮರ್ಫಿ ಬರೆದಂತೆ ಅವರು ಉದ್ದೇಶಪೂರ್ವಕವಾಗಿ ಆರಿಸಿಕೊಂಡಿದ್ದಾರೆ ವಸಾಹತೋತ್ತರ ಅಧ್ಯಯನ ಕ್ಷೇತ್ರವನ್ನು ದೂರವಿಡಲು ಅಲ್ಲ ಆದರೆ ಆ ಕ್ಷೇತ್ರಕ್ಕೆ ಫ್ರಾಂಕೋಫೋನಿಯ ಕೋನವನ್ನು ಪರಿಚಯಿಸಲು ಈಗ ವಸಾಹತುಶಾಹಿ ಪದದ ಬಳಕೆಯ ಸುತ್ತಲಿನ ಅಸ್ಪಷ್ಟತೆಯು ಇದಕ್ಕೆ ಇನ್ನೊಂದು ಅಂಶವನ್ನು ಹೊಂದಿದೆ ವಾಸ್ತವವಾಗಿ ಬ್ರಿಟಿಷ್ ರಾಜ್ ರಾಜಕೀಯವಾಗಿ ಬಹಳ ಹಿಂದೆಯೇ ಅಂತ್ಯವಾಗಿದರು ವಸಾಹತುಶಾಹಿ ಎಂಬ ಪದವನ್ನು ಕೇವಲ ಬ್ರಿಟಿಷ್ ವಸಾಹತುಶಾಹಿ ಎಂದು ಸೀಮಿತಗೊಳಿಸುವ ಮೂಲಕ ಇಂದಿಗೂ ಸಹ ಸಕ್ರಿಯವಾಗಿರುವ ವಸಾಹತುಶಾಹಿ ಬಗ್ಗೆ ನಮಗೆ ನಿಜವಾಗಿಯೂ ಗಮನಹರಿಸಲು ಸಾಧ್ಯವಾಗಿಲ್ಲ ಈಗ ಇಲ್ಲಿ ವಸಾಹತುಶಾಹಿ ಇಂದಿಗೂ ಜೀವಂತವಾಗಿದೆ ಎಂದು ನಾನು ಹೇಳುತ್ತಿರುವಾಗ ಅಮೆರಿಕದಂತಹ ನವ ವಸಾಹತುಶಾಹಿ ಶಕ್ತಿಗಳ ಬಗ್ಗೆ ನಾನು ಯೋಚಿಸುತ್ತಿದ್ದೇನೆ ಇದು ಆರ್ಥಿಕ ಮತ್ತು ಮಿಲಿಟರಿ ವಿಧಾನಗಳಿಂದ ವಿಶ್ವದ ವಿಶಾಲ ಭಾಗಗಳನ್ನು ನಿಗ್ರಹಿಸುವುದನ್ನು ಮುಂದುವರೆಸಿದೆ ಉಪಮನ್ಯು ಪ್ಯಾಬ್ಲೊ ಮುಖರ್ಜಿ 2010 ರಲ್ಲಿ ಮೂಲತಃ ಪ್ರಕಟವಾದ "ಪೋಸ್ಟ್ಕೊಲೊನಿಯಲ್ ಎನ್ವಿರಾನ್ಮೆಂಟ್ಸ್" ಎಂಬ ತನ್ನ ಪುಸ್ತಕದಲ್ಲಿ ವಸಾಹತುಶಾಹಿಯ ಈ ಮುಂದುವರಿಕೆಗೆ ನಮ್ಮ ಗಮನವನ್ನು ಸೆಳೆಯುತ್ತದೆ ಅವರು ಈ ರೀತಿ ಹೇಳುತ್ತಾರೆ ಮತ್ತು ನಾನು ಪುಸ್ತಕದಿಂದ ಉಲ್ಲೇಖಿಸಿದಾಗ "ಪುಸ್ತಕಲೋನಿಯಲ್" ಪದದಲ್ಲಿನ "ಪೋಸ್ಟ್" ವಸಾಹತುಶಾಹಿಯ ಅಂತ್ಯವನ್ನು ಸೂಚಿಸುವುದಿಲ್ಲ ಆದರೆ ಒಂದು ವಿಶಿಷ್ಟವಾದ ವಸಾಹತುಶಾಹಿಯ ವಿಧಾನದ ಅಂತ್ಯವನ್ನು ಸೂಚಿಸುತ್ತದೆ ಅದು ಬದಲಾಗುತ್ತದೆ ಮತ್ತು ಇನ್ನೊಂದು ಹಂತಕ್ಕೆ ವಿಕಸನಗೊಳ್ಳುತ್ತದೆ ಜಾಗತಿಕ ಹೋರಾಟಗಳಲ್ಲಿ ಅದರ ವಿರುದ್ಧದ ಬದಲಾವಣೆಯನ್ನು ಸ್ಪಷ್ಟವಾಗಿ ಪ್ರಚೋದಿಸುತ್ತದೆ " ಇಲ್ಲಿ ಮತ್ತೊಮ್ಮೆ ಮುಖರ್ಜಿ ಈ ಹೊಸ ವಸಾಹತುಶಾಹಿಯ ಪ್ರಭಾವವನ್ನು ಮಾನವ ಮತ್ತು ಮಾನವೇತರ ಅಂಶಗಳ ಮೇಲೆ ಅಧ್ಯಯನ ಮಾಡುವ ಮೂಲಕ ಹಳೆಯ ವಸಾಹತುಶಾಹಿ ಅಧ್ಯಯನಗಳನ್ನು ಕೊಲ್ಲುತ್ತಿಲ್ಲ ಇದು ಪ್ರಾಥಮಿಕವಾಗಿ ಯುರೋಪಿಯನ್ ವಸಾಹತುಗಾರರ ಪ್ರವಚನ ವಿಶ್ಲೇಷಣೆಯ ಮೇಲೆ ಕೇಂದ್ರೀಕರಿಸಿದೆ ಮತ್ತು ಪ್ರತಿರೋಧದ ಪಠ್ಯಗಳು ಒಮ್ಮೆ ಯುರೋಪಿನಿಂದ ವಸಾಹತುಶಾಹಿಗೆ ಒಳಪಟ್ಟಿದ ಭಾಗಗಳಿಂದ ಹೊರಹೊಮ್ಮುತ್ತಿವೆ ಬದಲಾಗಿ ಮುಖರ್ಜಿ ಅವರ ಹಸ್ತಕ್ಷೇಪವು ಕೇವಲ ವಸಾಹತೋತ್ತರ ಅಧ್ಯಯನ ಕ್ಷೇತ್ರವನ್ನು ತನ್ನ ವ್ಯಾಪ್ತಿಯನ್ನು ವಿಸ್ತರಿಸುವ ಮೂಲಕ ಪರಿವರ್ತಿಸುತ್ತದೆ ವಾಸ್ತವವಾಗಿ ಮುಖರ್ಜಿ ತನ್ನನ್ನು ತಾನು ಗುರುತಿಸಿಕೊಳ್ಳುತ್ತಾರೆ ಇದು ವಸಾಹತೋತ್ತರ ವಿರೋಧಿ ವಿಮರ್ಶಕನಾಗಿ ಅಲ್ಲ ಬದಲಿಗೆ ವಿಮರ್ಶಕನಾಗಿ ಪ್ರತಿನಿಧಿಸುತ್ತಾರೆ ಅವರು ಏನೆಂದು ಕರೆಯುತ್ತಾರೆ ವಸಾಹತೋತ್ತರ ಅಧ್ಯಯನಗಳ ಎರಡನೇ ತರಂಗ ವಸಾಹತೋತ್ತರ ಅಧ್ಯಯನಗಳ ವಿಮರ್ಶಕರು ನಿಯಮಿತವಾಗಿ ಗಮನಸೆಳೆಯುವ ಮತ್ತೊಂದು ಸಮಸ್ಯಾತ್ಮಕ ಪ್ರದೇಶಕ್ಕೆ ತೆರಳುತ್ತಿದ್ದಾರೆ ಮತ್ತು ಈ ಪ್ರದೇಶ ಈ ಸಮಸ್ಯೆಯ ಪ್ರದೇಶ ಈ ವಸಾಹತೋತ್ತರ ಅಧ್ಯಯನ ಕ್ಷೇತ್ರವು ಆಕ್ಸಿಡೆಂಟ್ ಮತ್ತು ಓರಿಯಂಟ್ ಅನ್ನು ಯುದ್ಧಮಾಡುವ ವಿರೋಧಿಗಳಾಗಿ ನಿರ್ಮಿಸುತ್ತದೆ ಈಗ ವಿಶ್ವದೃಷ್ಟಿಕೋನವು ಆಕ್ಸಿಡೆಂಟ್ ಮತ್ತು ಓರಿಯಂಟ್ ನೋಡುವ ದ್ವೇಷದ ಭಾವನೆ ಇದೆ ಎಂದು ಹೇಳುತ್ತದೆ ಯುದ್ಧದ ಸಂಬಂಧದಲ್ಲಿ ವಿರೋಧದ ವಿರುದ್ಧ ಹೋರಾಡುವ ಸಂಬಂಧದಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿರುವಂತೆ ಸಂಕೀರ್ಣ ವಸಾಹತುಶಾಹಿ ವಾಸ್ತವದ ಬಗ್ಗೆ ಸರಳವಾದ ತಿಳುವಳಿಕೆಯನ್ನು ನೀವು ಒಪ್ಪುತ್ತೀರಿ ಆದ್ದರಿಂದ ಎಲ್ಲಾ ಭಾರತೀಯರು ಯುರೋಪಿಯನ್ ವಸಾಹತುಶಾಹಿ ಆಡಳಿತವನ್ನು ವಿರೋಧಿಸಲಿಲ್ಲ ಮತ್ತು ಎಲ್ಲಾ ಯುರೋಪಿಯನ್ನರು ವಸಾಹತುಶಾಹಿ ಅಧೀನತೆಯ ಯೋಜನೆಯನ್ನು ಬೆಂಬಲಿಸಲಿಲ್ಲ ಈ ಸಮಸ್ಯೆಯನ್ನು ಗುರುತಿಸುವ ಮತ್ತು ಪರಿಹರಿಸುವ ಬಯಕೆಯಿಂದ ವಸಾಹತೋತ್ತರ ಅಧ್ಯಯನ ಕ್ಷೇತ್ರದೊಳಗೆ ಹೊಸ ಸಂಶೋಧನಾ ಕ್ಷೇತ್ರಗಳ ಸೃಷ್ಟಿಯಾಗಿದೆ ಆ ಮೂಲಕ ಈ ಕ್ಷೇತ್ರವನ್ನು ಹೊಸ ರೀತಿಯಲ್ಲಿ ಪರಿವರ್ತಿಸುತ್ತದೆ ಮತ್ತು ವಿಸ್ತರಿಸುತ್ತದೆ ಉದಾಹರಣೆಗೆ ವಸಾಹತುಶಾಹಿ ಆಡಳಿತವನ್ನು ಎತ್ತಿಹಿಡಿಯಲು ಮತ್ತು ಉಳಿಸಿಕೊಳ್ಳಲು ಮಧ್ಯಮ ವರ್ಗದ ರಾಷ್ಟ್ರೀಯವಾದಿಗಳ ವಿಭಾಗಗಳು ಸೇರಿದಂತೆ ಅಧೀನ ಜನಸಂಖ್ಯೆಯ ವರ್ಗಗಳು ಯುರೋಪಿಯನ್ ವಸಾಹತುಗಾರರೊಂದಿಗೆ ಹೇಗೆ ಸಹಕರಿಸಿದವು ಎಂಬುದನ್ನು ಹೊಸ ಸಂಶೋಧನೆಗಳು ಎತ್ತಿ ತೋರಿಸಿದೆ ಮತ್ತು ಉದಾಹರಣೆಗೆ ನಾನು ಬಂಕಿಮ್ ಚಂದ್ರ ಚಟ್ಟೋಪಾಧ್ಯಾಯನಂತಹ ವ್ಯಕ್ತಿಯ ಬಗ್ಗೆ ಯೋಚಿಸುತ್ತಿದ್ದೇನೆ ಮತ್ತು ಬಂಕಿಮ್ ಚಂದ್ರ ಚಟ್ಟೋಪಾಧ್ಯಾಯ ಅವರ ಕುರಿತಾದ ನಮ್ಮ ಚರ್ಚೆ ನಿಮಗೆ ನೆನಪಿದ್ದರೆ ನಾವು ಅವರನ್ನು ಒಬ್ಬ ವ್ಯಕ್ತಿಯಾಗಿ ಮಧ್ಯಮ ವರ್ಗದ ರಾಷ್ಟ್ರೀಯತೆಯ ಪ್ರವಚನದ ಪ್ರವರ್ತಕ ಮತ್ತು ಭಾರತದಲ್ಲಿ ಬ್ರಿಟಿಷ್ ಆಡಳಿತದ ಬೆಂಬಲಿಗರು ಎಂದು ಚರ್ಚಿಸಿದ್ದೇವೆ ಆದ್ದರಿಂದ ನಾನು ಇಲ್ಲಿ ಇನ್ನೊಂದು ವಿಷಯವನ್ನು ಹೇಳಲು ಬಯಸುತ್ತೇನೆ ಆದ್ದರಿಂದ ಒಂದೆಡೆ ವಸಾಹತುಶಾಹಿ ಆಡಳಿತವನ್ನು ಉಳಿಸಿಕೊಳ್ಳಲು ಅಧೀನದಲ್ಲಿರುವ ಭಾರತೀಯರು ಮತ್ತು ವಸಾಹತುಗಾರರ ನಡುವೆ ಈ ಸಹಯೋಗವನ್ನು ಎತ್ತಿ ತೋರಿಸಿದ ವಿಮರ್ಶಕರು ನಮ್ಮಲ್ಲಿದ್ದಾರೆ ಮತ್ತೊಂದೆಡೆ ಲೀಲಾ ಗಾಂಧಿಯಂತಹ ವಿದ್ವಾಂಸರು ತಮ್ಮ ಪುಸ್ತಕ ಅಫೆಕ್ಟಿವ್ ಕಮ್ಯುನಿಟೀಸ್ನಲ್ಲಿ"Affective Communities" ಕೆಲವು ಯುರೋಪಿಯನ್ನರು ವಸಾಹತುಶಾಹಿಗೆ ಒಳಪಟ್ಟ ಜನಗಳೊಂದಿಗೆ ವಸಾಹತುಶಾಹಿ ಆಳ್ವಿಕೆಯ ವಿರುದ್ಧ ಯುನೈಟೆಡ್ ಫ್ರಂಟ್ ಅನ್ನು ರಚಿಸಲು ಹೇಗೆ ಸಹಕರಿಸಿದರು ಕೆಲವು ಸಂದರ್ಭಗಳಲ್ಲಿ ವಸಾಹತುಶಾಹಿಗೆ ಒಳಪಟ್ಟ ಜನಗಳು ವಸಾಹತುಶಾಹಿ ಆಡಳಿತವನ್ನು ಶಾಶ್ವತಗೊಳಿಸಲು ಯುರೋಪಿಯನ್ ವಸಾಹತು ನಾಯಕರೊಂದಿಗೆ ಸಹಕರಿಸುವುದನ್ನು ನಾವು ನೋಡುತ್ತೇವೆ ಇತರ ಸಂದರ್ಭಗಳಲ್ಲಿ ವಸಾಹತುಶಾಹಿ ಆಳ್ವಿಕೆಯ ವಿರುದ್ಧ ಹೋರಾಡಲು ಕೆಲವು ಯುರೋಪಿಯನ್ನರು ಭಾರತದಂತಹ ವಸಾಹತುಶಾಹಿ ಪ್ರಪಂಚದ ಕೆಲವು ಭಾಗಗಳಲ್ಲಿ ವಸಾಹತುಶಾಹಿಗೆ ಒಳಪಟ್ಟ ಜನಗಳೊಂದಿಗೆ ಹೇಗೆ ಸಹಕರಿಸಿದ್ದಾರೆಂದು ನಾವು ನೋಡುತ್ತೇವೆ ಆದ್ದರಿಂದ ಯೂರೋಸೆಂಟ್ರಿಸಮ್ ಅನ್ನು ಕಿತ್ತುಹಾಕುವುದು ಸಹ ವಿವಿಧ ವಸಾಹತೋತ್ತರ ವಿದ್ವಾಂಸರ ಕೇಂದ್ರ ಕಾರ್ಯಸೂಚಿಗಳಲ್ಲಿ ಒಂದಾಗಿದೆ ವಸಾಹತೋತ್ತರ ಅಧ್ಯಯನದ ಕ್ಷೇತ್ರವು ಆಕ್ಸಿಡೆಂಟ್ ಮತ್ತು ಓರಿಯಂಟ್ ನಡುವಿನ ಸಂಬಂಧವನ್ನು ಕಲ್ಪಿಸುವುದರಿಂದ ಕೇವಲ ವಿರೋಧಾಭಾಸದ ದೃಷ್ಟಿಯಿಂದ ಕ್ರಮೇಣ ದೂರ ಸರಿದಿದೆ ಮತ್ತು ವಸಾಹತುಶಾಹಿಯ ಚೌಕಟ್ಟಿನೊಳಗೆ ಅಧೀನ ಮತ್ತು ಅಧೀನದಲ್ಲಿರುವ ಒಟ್ಟಿಗೆ ಹಿಡಿದಿಟ್ಟುಕೊಂಡಿರುವ ಮತ್ತು ಇನ್ನೂ ಒಟ್ಟಿಗೆ ಹಿಡಿದಿರುವ ವಿವಿಧ ಸಂಪರ್ಕಗಳ ಬಗ್ಗೆ ಇದು ಈಗ ಹೆಚ್ಚು ಅರಿವು ಮೂಡಿಸಿದೆ ಈಗ ಅಂತಿಮವಾಗಿ ಈ ಉಪನ್ಯಾಸವನ್ನು ಕೊನೆಗೊಳಿಸಲು ನಾನು ಬಯಸುತ್ತೇನೆ ಬೌದ್ಧಿಕ ಪಾತ್ರದ ಬಗ್ಗೆ ಪ್ರತಿಕ್ರಿಯಿಸುವ ಮೂಲಕ ಈ ವಸಾಹತೋತ್ತರ ಅಧ್ಯಯನ ಕ್ಷೇತ್ರದಲ್ಲಿ ಕಲ್ಪಿಸಲಾಗಿದೆ ಏಕೆಂದರೆ ಇಲ್ಲಿ ಮತ್ತೊಮ್ಮೆ ಒಂದು ನಿರ್ದಿಷ್ಟ ಪ್ರಮಾಣದ ಅಸ್ಪಷ್ಟತೆಯನ್ನು ನಾವು ಎದುರಿಸುತ್ತೇವೆ ಇದು ವಸಾಹತೋತ್ತರ ಅಧ್ಯಯನ ಕ್ಷೇತ್ರವನ್ನು ಪ್ರತಿಕೂಲ ಟೀಕೆಗಳಿಗೆ ತೆರೆದಿಟ್ಟಿದೆ ಈಗ ವಸಾಹತೋತ್ತರ ಅಧ್ಯಯನಗಳು ಇದು ನಿಮಗೆ ತಿಳಿಯುತ್ತದೆ ನೀವು ನಮ್ಮ ಉಪನ್ಯಾಸಗಳನ್ನು ಎಚ್ಚರಿಕೆಯಿಂದ ಆಲಿಸುತ್ತಿದ್ದರೆ ಇಂಗ್ಲಿಷ್ ಸಾಹಿತ್ಯ ವಿಭಾಗಗಳಲ್ಲಿ ವಿಚಾರಣೆಯ ಕ್ಷೇತ್ರವಾಗಿ ಹೊರಹೊಮ್ಮಿದೆ ಮತ್ತು ಇದರ ಅರ್ಥವೇನೆಂದರೆ ವಸಾಹತೋತ್ತರ ಅಧ್ಯಯನಗಳು ಆರಂಭದಲ್ಲಿ ಮುಖ್ಯವಾಗಿ ಸಾಹಿತ್ಯ ವಿಮರ್ಶೆ ಮತ್ತು ಪ್ರವಚನ ವಿಶ್ಲೇಷಣೆಯೊಂದಿಗೆ ಸಂಬಂಧಿಸಿವೆ ಹೇಗಾದರೂ ವಸಾಹತೋತ್ತರ ಅಧ್ಯಯನದ ಸ್ಥಾಪಕ ಪಿತಾಮಹ ಎಡ್ವರ್ಡ್ ಸೈಡ್ ಅವರ ವೃತ್ತಿಜೀವನವನ್ನು ನೀವು ನೋಡಿದರೆ ಅವರು ಸಾಹಿತ್ಯ ವಿಮರ್ಶಕ ಮಾತ್ರವಲ್ಲ ರಾಜಕೀಯ ಕ್ರಿಯೆಯಲ್ಲಿ ಹೆಚ್ಚು ನೇರವಾಗಿ ತೊಡಗಿಸಿಕೊಳ್ಳುವುದರಲ್ಲಿ ನಂಬಿಕೆ ಇಟ್ಟ ವ್ಯಕ್ತಿ ಎಂದು ನಾವು ನೋಡುತ್ತೇವೆ ವಾಸ್ತವವಾಗಿ ಎಡ್ವರ್ಡ್ ಸೈಡ್ ಅವರಲ್ಲಿರುವ ಹೆಚ್ಚು ಗಮನಾರ್ಹವಾದ ಅವರ ಛಾಯಾಚಿತ್ರವೊಂದು ಅದರಲ್ಲಿ ಇಸ್ರೇಲ ಗಾರ್ಡ್ಹೌಸ್ನ ಮೇಲೆ ಕಲ್ಲು ಎಸೆಯುವುದನ್ನು ತೋರಿಸುತ್ತದೆ ಈ ಪ್ರತಿಭಟನೆಗೆ ಕಾರಣ ಅವರು ಪ್ಯಾಲೇಸ್ಟಿನಿಯನ್ ಭೂಮಿಯನ್ನು ಇಸ್ರೇಲನವರು ಆಕ್ರಮಿಸಿದ್ದಾರೆ ಎಂದು ಭಾವಿಸಿದರು ಮತ್ತು ಇಂದು ಸೇಡ್ ಅವರನ್ನು ಚಳುವಳಿಗಾರನಂತೆ ನೆನಪಿಸಿಕೊಳ್ಳುತ್ತಾರೆ ಅವರನ್ನು ಸಾಹಿತ್ಯ ವಿಮರ್ಶಕ ಎಂದು ನೆನಪಿಸಿಕೊಳ್ಳಲಾಗುತ್ತದೆ ಆದಾಗ್ಯೂ ಗ್ರಹಾಂ ಹುಗ್ಗನ್ ಅವರು ವಸಾಹತೋತ್ತರ ಅಧ್ಯಯನಗಳ ಸ್ಥಿತಿಯ ಸಮೀಕ್ಷೆಯಲ್ಲಿ ಗಮನಿಸಿದಂತೆ ಅವರ 2008 ರ ಪುಸ್ತಕ "ಇಂಟರ್ ಡಿಸಿಪ್ಲಿನರಿ ಮೆಷರ್ಸ್ ಲಿಟರೇಚರ್ ಅಂಡ್ ದಿ ಫ್ಯೂಚರ್ ಆಫ್ ಪೋಸ್ಟ್ಕೊಲೊನಿಯಲ್ ಸ್ಟಡೀಸ್Interdisciplinary Measures Literature and the Future of Postcolonial Studies" ಸಾಹಿತ್ಯದ ಮೌಲ್ಯವು ನಿರಂತರವಾಗಿ ಕುಸಿದಿದೆ ಈ ಕ್ಷೇತ್ರದೊಳಗೆ ಹೆಚ್ಚು ಸಕ್ರಿಯ ಹಸ್ತಕ್ಷೇಪವು ಮುನ್ನೆಲೆಗೆ ಬಂದಿದೆ ಮತ್ತು ವಸಾಹತೋತ್ತರ ವಿದ್ವಾಂಸರಿಂದ ಅಂತಹ ಸಕ್ರಿಯ ಹಸ್ತಕ್ಷೇಪದ ಉದಾಹರಣೆಗಳನ್ನು ನಾವು ನೋಡಿದ್ದೇವೆ ವಸಾಹತೋತ್ತರ ವಿದ್ವಾಂಸರಾದ ಗಾಯತ್ರಿ ಚಕ್ರವರ್ತಿ ಸ್ಪಿವಾಕ್ ಅವರು ಪಶ್ಚಿಮ ಬಂಗಾಳದ ಭೂಹೀನ ಗ್ರಾಮಸ್ಥರ ಮಧ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದರ ಬಗ್ಗೆ ನಾವು ಚರ್ಚಿಸಿದಾಗ ಉದಾಹರಣೆಗೆ ಆದರೆ ತೀರಾ ಇತ್ತೀಚೆಗೆ ಇದು ವಸಾಹತೋತ್ತರ ವಿದ್ವಾಂಸರು ಅವರ ಸಾಮಾಜಿಕ ರಾಜಕೀಯ ಕ್ರಿಯಾಶೀಲತೆಯ ಸಾಹಿತ್ಯದ ಮೌಲ್ಯವನ್ನು ಪುನರ್ವಿಮರ್ಶಿಸುವ ಪ್ರಯತ್ನಗಳಿಗೆ ಕಾರಣವಾಗಿದೆ ಹಗ್ಗನ್ ಅವರ ಸ್ವಂತ ಪುಸ್ತಕ ಅಂತರಶಿಸ್ತಿನ ಕ್ರಮಗಳು ನೈತಿಕ ಕ್ರಿಯೆಯನ್ನು ಕಲ್ಪಿಸುವಲ್ಲಿ ಸಾಹಿತ್ಯದ ಮೌಲ್ಯಕ್ಕಾಗಿ ವಾದವನ್ನು ಮಾಡಲು ಅಂತಹ ಪ್ರಯತ್ನವನ್ನು ಒದಗಿಸುತ್ತದೆ ಹುಗ್ಗನ್ ಅವರನ್ನು ಉಲ್ಲೇಖಿಸಲು "ಸಾಹಿತ್ಯವು ಒಂದು ಪ್ರಮುಖ ಸಾಧನವಾಗಿದೆ ಇದರಲ್ಲಿ ಕೀನ್ಯಾದ ಬರಹಗಾರ ನ್ಗುಗಿ ವಾ ಥಿಯೊಂಗೊ ಮನಸ್ಸಿನ ವಸಾಹತುಶಾಹಿ ಎಂದು ಕರೆಯುತ್ತಾರೆ ನಿರಂತರ ಹೋರಾಟದಲ್ಲಿ ಹಿಂದೆ ಶೋಷಣೆಗೆ ಒಳಗಾದ ಮತ್ತು ಹೊರಹಾಕಲ್ಪಟ್ಟ ಜನರಿಗೆ ಹೊಸ ಚಿಂತನೆಯ ಸಾಧ್ಯತೆಗಳನ್ನು ಸೃಷ್ಟಿಸುವುದು ಸಾಹಿತ್ಯವು ರಚನಾತ್ಮಕ ಪಾತ್ರವನ್ನು ವಹಿಸುತ್ತದೆ" ಆದ್ದರಿಂದ ಸಾಹಿತ್ಯದ ಅಧ್ಯಯನವು ಅಮೂಲ್ಯವಾದುದು ಅಥವಾ ವಿಮರ್ಶಕರು ಅದರ ಮೌಲ್ಯವನ್ನು ಮರುಶೋಧಿಸುತ್ತಿದ್ದಾರೆ ನೀವು ನೈತಿಕ ಕ್ರಿಯೆಯನ್ನು ಅರ್ಥಮಾಡಿಕೊಳ್ಳಲು ಬಯಸಿದರೆ ಶೋಷಿತ ಮತ್ತು ಹೊರಹಾಕಲ್ಪಟ್ಟ ಜನರ ಕ್ರಿಯೆಯನ್ನು ಹೇಗೆ ಮಾರ್ಗದರ್ಶನ ಮಾಡಬೇಕು ಎಂದು ಬಯಸಿದರೆ ಈಗ ನಾವು ಸ್ಪಿವಾಕ್ ಅವರನ್ನು ವಸಾಹತೋತ್ತರ ವಿಮರ್ಶಕರೆಂದು ಪ್ರಸ್ತಾಪಿಸಿದಾಗಿನಿಂದ ಉದಾಹರಣೆಯಾಗಿ ಅವರು ಕ್ರಿಯಾಶೀಲತೆಗೆ ಹೆಸರುವಾಸಿಯಾಗಿದ್ದಾರೆ ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಸ್ಪಿವಾಕ್ ಅವರ ಇತ್ತೀಚಿನ ಪುಸ್ತಕ "ಜಾಗತೀಕರಣದ ಯುಗದಲ್ಲಿ ಸೌಂದರ್ಯಶಾಸ್ತ್ರದ ಶಿಕ್ಷಣ" 2012 ರಲ್ಲಿ ಪ್ರಕಟವಾಯಿತು ನೈತಿಕ ಕ್ರಿಯೆಯ ಆಧಾರವಾಗಿ ಸಾಹಿತ್ಯ ಮತ್ತು ಸಾಹಿತ್ಯಿಕ ಕಲ್ಪನೆಗೆ ಸಹ ಒಂದು ಬಲವಾದ ದೃಷ್ಟಾಂತವನ್ನು ಒದಗಿಸುತ್ತದೆ ಆದ್ದರಿಂದ ಸಾಹಿತ್ಯದ ಈ ಮರು ಕಲ್ಪನೆ ಸಾಹಿತ್ಯದ ಮೌಲ್ಯ ಸಾಹಿತ್ಯಿಕ ಕಲ್ಪನೆಯ ಮೌಲ್ಯ ಮತ್ತು ಸಾಹಿತ್ಯವು ನಮ್ಮ ನೈತಿಕ ಪ್ರತಿಕ್ರಿಯೆಗಳನ್ನು ವಿವಿಧ ಬಿಕ್ಕಟ್ಟುಗಳಿಗೆ ಹೇಗೆ ತರಬೇತಿ ನೀಡಬಲ್ಲದು ಸಹ ಅನೇಕ ನಿರ್ದೇಶನಗಳಲ್ಲಿ ಒಂದಾಗಿದೆ ವಸಾಹತೋತ್ತರ ಅಧ್ಯಯನಗಳು ಭವಿಷ್ಯದಲ್ಲಿ ಮೇಲೆ ಹೇಳಿದ ಒಂದು ದಿಕ್ಕಿನಲ್ಲಿ ಚಲಿಸಬಹುದು ಮತ್ತು ಇದರೊಂದಿಗೆ ನಾವು ವಸಾಹತೋತ್ತರ ಸಾಹಿತ್ಯದ ಬಗ್ಗೆ ನಮ್ಮ ಕೋರ್ಸ್ನ ಅಂತ್ಯಕ್ಕೆ ಬರುತ್ತೇವೆ ನಾನು ನೀವು ಉಪನ್ಯಾಸಗಳನ್ನು ಆನಂದಿಸಿದ್ದೀರಿ ಎಂದು ಭಾವಿಸುತ್ತೇನೆ ಮತ್ತು ಹೆಚ್ಚು ಮುಖ್ಯವಾಗಿ ಈ ಕೋರ್ಸ್ ನಿಮಗೆ ಸಹಾಯ ಮಾಡಲು ಸಾಹಿತ್ಯವನ್ನು ಓದಲು ನಿಮ್ಮ ಸುತ್ತಲಿನ ಪ್ರಪಂಚವು ವಸಾಹತುಶಾಹಿಯ ಅಳಿಸಲಾಗದ ಗುರುತುಗಳನ್ನು ಹೊಂದಿದ್ದು ಸಂಪೂರ್ಣ ಹೊಸ ಬೆಳಕಿನಲ್ಲಿ ಅದನ್ನು ನೋಡಲು ಮತ್ತು ಅಧ್ಯಯನ ಮಾಡಲು ಈ ಕೋರ್ಸ್ ನಿಮಗೆ ಸಹಾಯ ಮಾಡುವುದರಲ್ಲಿ ಯಶಸ್ವಿಯಾಗಿದೆ ಎಂದು ನಾನು ಭಾವಿಸುತ್ತೇನೆ ಈ ಉಪನ್ಯಾಸಗಳ ಮೂಲಕ ಒಟ್ಟುಗೂಡಿದಕ್ಕೆ ಧನ್ಯವಾದಗಳು